ಎಲ್ಲರಿಗೂ ನಮಸ್ಕಾರ ನಾವು ಶಾಖ ವಿನಿಮಯಕಾರಕ ನೆಟ್ವರ್ಕ್ ಸಂಶ್ಲೇಷಣೆಯನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಲಿನ್ಹಾಫ್ ಹಾಗೂ ಹಿಂದ್ಮಾರ್ಷ್ ಅವರಿಂದ ಶಾಖ ವಿನಿಮಯಕಾರಕ ನೆಟ್ವರ್ಕ್ ಗಾಗಿ ಪಿಂಚ್ ವಿನ್ಯಾಸ ವಿಧಾನವಾಗಿ ನಾವು ಉಲ್ಲೇಖವನ್ನು ಅನುಸರಿಸುತ್ತೇವೆ ಆದ್ದರಿಂದ ಸಣ್ಣ ಸಮಸ್ಯೆಯ ಉದಾಹರಣೆ ಸಹಾಯದಿಂದ ಪಿಂಚ್ ತಂತ್ರವನ್ನು ಬಳಸಿಕೊಂಡು ಶಾಖ ವಿನಿಮಯಕಾರಕ ನೆಟ್ವರ್ಕ್ ವಿಶ್ಲೇಷಣೆ ಅಥವಾ ಸಂಶ್ಲೇಷಣೆಯನ್ನು ಹೇಗೆ ಮಾಡಬಹುದು ಎಂಬ ವಿಷಯವನ್ನು ಪರಿಚಯಿಸುತ್ತೇನೆ ಆದ್ದರಿಂದ ಇದು ಮೂಲತಃ ಪಿಂಚ್ ತಂತ್ರವಾಗಿದೆ ನಾವು ಚರ್ಚಿಸಲು ಸಾಧ್ಯವಾಗದ ಇತರ ತಂತ್ರಗಳಿವೆ ಏಕೆಂದರೆ ಅದು ಈ ನಿರ್ದಿಷ್ಟ ವಿಷಯದ ವ್ಯಾಪ್ತಿಯನ್ನು ಮೀರಿದೆ ಆದ್ದರಿಂದ ಇದು ಆರಂಭದಲ್ಲಿ ಕಂಡುಬರುವ ಉಲ್ಲೇಖದಿಂದ ತೆಗೆದ ಸಮಸ್ಯೆಯಾಗಿದೆ ಇಲ್ಲಿ 2 ಬಿಸಿ ಹರಿವುಗಳು ಇವೆ TS ಪೂರೈಕೆ ತಾಪಮಾನವನ್ನು ಸೂಚಿಸುತ್ತವೆ ಬಿಸಿ ಹರಿವು ಸ್ಥಾವರವನ್ನು ಅಥವಾ ಶಾಖ ವಿನಿಮಯಕಾರಕ ನೆಟ್ವರ್ಕ್ ಪ್ರವೇಶಿಸುವ ತಾಪಮಾನವಾಗಿದೆ ಮತ್ತು ಅದು ಬಿಸಿಯಾದ ಉಗಿಯನ್ನು ತಂಪಾಗಿಸಬೇಕಾದ ಗುರಿ ತಾಪಮಾನವನ್ನು ಸೂಚಿಸುತ್ತದೆ ಮತ್ತೊಂದು ಮಾಹಿತಿಯೆಂದರೆ ಶಾಖ ಸಾಮರ್ಥ್ಯದ ಪ್ರಮಾಣವು ಎಮ್ ಸಿಪಿ ṁ cp ಗೆ ಸಮನಾಗಿರುತ್ತದೆ ಮತ್ತು ಸೂಕ್ತವಾದ ಏಕಮಾನ ಹೊಂದಿರುತ್ತದೆ ಆದ್ದರಿಂದ ಬಿಸಿ ಹರಿವಿನಲ್ಲಿ ಒಂದರಲ್ಲಿ ಅದು 2 ಮತ್ತು ಇನ್ನೊಂದು 8 ಅನ್ನು ಹೊಂದಿರುತ್ತದೆ ಅಂತೆಯೇ ಶೀತ ಹರಿವಿಗೆ ಮಾಹಿತಿಯು ಲಭ್ಯವಿದೆ ಆದ್ದರಿಂದ ಶೀತ ಹರಿವು ಕಡಿಮೆ ಪೂರೈಕೆ ತಾಪಮಾನದೊಂದಿಗೆ ಪ್ರಾರಂಭವಾಗಿ ಹೆಚ್ಚಿನ ಗುರಿ ತಾಪಮಾನದೊಂದಿಗೆ ಕೊನೆಗೊಳ್ಳುತ್ತದೆ ಏಕೆಂದರೆ ಈ ಹರಿವನ್ನು ಬಿಸಿ ಮಾಡಬೇಕು ಈಗ ತಾಪಮಾನದ ಸಮತಲದಲ್ಲಿ ನಾಲ್ಕು ಹರಿವುಗಳನ್ನು ಚಿತ್ರಾತ್ಮಕವಾಗಿ ತೋರಿಸಲು ಬಯಸುತ್ತೇನೆ ಇದು ಬಿಸಿ ಹರಿವುಗಳು ಬಿಸಿ ಹರಿವಿನಲ್ಲಿ ಮೊದಲನೆಯ ಬಿಸಿ ಹರಿವು ಇದರಿಂದ ಪ್ರಾರಂಭವಾಗಿ ಇಲ್ಲಿಗೆ ಕೊನೆಗೊಳ್ಳುತ್ತಿದೆ ಹಾಗೆಯೇ ಮತ್ತೊಂದು ಬಿಸಿ ಹರಿವು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಇಲ್ಲಿ ಕೂಡ 2 ಶೀತಹರಿವುಗಳು ಇವೆ ಮೊದಲನೆಯ ಹರಿವು ಇದರಿಂದ ಪ್ರಾರಂಭವಾಗಿ ಇಲ್ಲಿಗೆ ಕೊನೆಗೊಳ್ಳುತ್ತಿದೆ ಮತ್ತು ಎರಡನೆಯದು 20oC ಯಿಂದ ಪ್ರಾರಂಭವಾಗಿ 125oC ಯಲ್ಲಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಪೂರೈಕೆ ಮತ್ತು ಗುರಿ ತಾಪಮಾನಗಳು ವಿಭಿನ್ನವಾಗಿವೆ ಮತ್ತು ಶಾಖ ಸಾಮರ್ಥ್ಯದ ಪ್ರಮಾಣವು ಕೂಡ ವಿಭಿನ್ನವಾಗಿವೆ ಎಂದು ನೋಡಬಹುದು ಮತ್ತು ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾದ ಮತ್ತೊಂದು ವಿಷಯವಿದೆ ಅದು 20oC ವರೆಗೆ ಪಿಂಚ್ ತಾಪಮಾನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ನಾವು ಸಮಸ್ಯೆ ಪುಟಕ್ಕೆ ಹಿಂತಿರುಗಿದರೆ ∆T ಎಂದರೆ ಪಿಂಚ್ ತಾಪಮಾನ 20oC ಇದರರ್ಥ ನೆಟ್ವರ್ಕ್ನಲ್ಲಿ ಎಲ್ಲಿಯಾದರೂ 2 ಹರಿವುಗಳ ನಡುವಿನ ತಾಪಮಾನದ ವ್ಯತ್ಯಾಸವು 20oC ಗಿಂತ ಕಡಿಮೆಯಿರಬಾರದು ಇದು ವಿನ್ಯಾಸ ಪ್ರಸರಣ ನಿರ್ಧಾರವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಕಡಿಮೆ ಪಿಂಚ್ ತಾಪಮಾನಕ್ಕೆ ತಾಪಮಾನ ವ್ಯತ್ಯಾಸ ಹೋದರೆ 10oC ಎಂದು ಹೇಳೋಣ ನಾವು ಉತ್ತಮ ಶಾಖ ವಿನಿಮಯಕಾರಕಗಳನ್ನು ಹೊಂದಿರಬೇಕು ಮತ್ತು ನಿಸ್ಸಂಶಯವಾಗಿ ಆ ಮೂಲಕ ಚೇತರಿಸಿಕೊಳ್ಳಲು ಮತ್ತು ಉತ್ತಮ ಪ್ರಮಾಣದ ಉಷ್ಣ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಉತ್ತಮ ಮತ್ತು ದುಬಾರಿ ಶಾಖ ವಿನಿಮಯಕಾರಕವನ್ನು ಹೊಂದಿರಬೇಕಾದ ದಂಡವನ್ನು ಪಾವತಿಸಬೇಕಾಗಿದೆ ಎನ್ ವಿಶ್ಲೇಷಣೆಯ ಗುರಿ ಅಥವಾ ಎಚ್ ಎನ್ ಶಾಖ ವಿನಿಮಯಕಾರಕ ನೆಟ್ವರ್ಕ್ ಸಂಶ್ಲೇಷಣೆ ಬಿಸಿ ಉಪಯುಕ್ತತೆ ಮತ್ತು ಶೀತ ಉಪಯುಕ್ತತೆ ಎರಡನ್ನೂ ಕನಿಷ್ಠ ಪ್ರಮಾಣವಾಗಿದ್ದಾಗ ಇದು ಕನಿಷ್ಠ ಉಪಯುಕ್ತತೆಯಾಗಿರುತ್ತದೆ ಅದು ಸ್ಥಾವರದ ಚಾಲನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ನಂತರ ಯಾವ ಹರಿವನ್ನು ಇತರ ಹರಿವುನೊಂದಿಗೆ ಹೊಂದಿಸಬೇಕು ಎಂಬುದನ್ನು ನೋಡಬೇಕು ಏಕೆಂದರೆ ಅದು ಒಟ್ಟು ಶಾಖ ವಿನಿಮಯಕಾರಕ ನೆಟ್ವರ್ಕ್ ಅನ್ನು ನೀಡುತ್ತದೆ ಆದ್ದರಿಂದ ಕನಿಷ್ಠ ಉಪಯುಕ್ತತೆಯನ್ನು ಪಡೆಯಲು ಯಾವ ರೀತಿಯ ಹರಿವು ಹೊಂದಾಣಿಕೆಯಾಗಬೇಕು ಮತ್ತು ನಂತರ ಶಾಖ ವಿನಿಮಯಕಾರಕದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಶಾಖ ವಿನಿಮಯಕಾರಕ ನೆಟ್ವರ್ಕ್ ಸಂಶ್ಲೇಷಣೆಯಿಂದ ಮತ್ತು ಶಾಖ ವಿನಿಮಯಕಾರಕದ ಎನ್ ತಾಪಮಾನದಿಂದ ಕೂಡ ಮಾಡಬೇಕು ಆದ್ದರಿಂದ ಎಲ್ಲಾ ಶಾಖ ವಿನಿಮಯಕಾರಕಗಳು 2 ಹರಿವು ಶಾಖ ವಿನಿಮಯಕಾರಕಗಳು ಎಂದು ಊಹಿಸಿದ್ದೇವೆ ಆದ್ದರಿಂದ ಇವುಗಳು 2 ಹರಿವು ಶಾಖ ವಿನಿಮಯಕಾರಕಗಳಾಗಿದ್ದರೆ ಶಾಖ ವಿನಿಮಯಕಾರಕದ ತುದಿಯಲ್ಲಿರುವ ನಾಲ್ಕು ತಾಪಮಾನವನ್ನು ಸಹ ಊಹಿಸಲು ಸಾಧ್ಯವಾಗುತ್ತದೆ ಶಾಖ ವಿನಿಮಯಕಾರಕದ ಒಳಹರಿವು ಮತ್ತು ನಿರ್ಗಮನ ಅಂತ್ಯವು ಶಾಖ ವಿನಿಮಯಕಾರಕ ನೆಟ್ವರ್ಕ್ಸಂಶ್ಲೇಷಣೆಯಿಂದ ಪಡೆಯಬಹುದು ಕೆಲವು ಸಹಾಯಕ ಪ್ರಯೋಜನಗಳನ್ನು ಪಡೆಯುತ್ತೇವೆ ಅದನ್ನು ಮುಂದೆ ಚರ್ಚಿಸುತ್ತೇನೆ ಆದ್ದರಿಂದ ಇಲ್ಲಿ ವಿವರಿಸಿದ್ದು ವಿಧಾನ ನಾವು ಏನು ಮಾಡಲು ಪ್ರಯತ್ನಿಸುತ್ತೇವೆ ಎಲ್ಲಾ ಬಿಸಿ ಹರಿವುಗಳು ಒಟ್ಟಿಗೆ ಸೇರಿಕೊಳ್ಳುವುದನ್ನು ಮೊದಲು ನೋಡುತ್ತೇವೆ ಆದ್ದರಿಂದ ಒಂದೇ ಶಾಖ ವಿನಿಮಯಕಾರಕಕ್ಕಿಂತ ಭಿನ್ನವಾಗಿ ಒಂದೇ ಬಿಸಿ ಹರಿವು ಇದ್ದರೆ ಅದರ ಶಾಖ ಸಾಮರ್ಥ್ಯದ ಪ್ರಮಾಣವು ಶಾಖ ವಿನಿಮಯಕಾರಕದ ಉದ್ದಕ್ಕೂ ಬದಲಾಗುತ್ತದೆ ಈ ಕೊನೆಯಲ್ಲಿ ಶಾಖ ಸಾಮರ್ಥ್ಯದ ಪ್ರಮಾಣವು ಇರುವುದಿಲ್ಲ ಅದೇ ರೀತಿ ಎಲ್ಲಾ ಶೀತ ಹರಿವುಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಮತ್ತು ಒಂದು ಸಂಯೋಜಿತ ತಂಪಾದ ವಕ್ರಾಕೃತಿಗಳನ್ನು ಪಡೆಯುತ್ತೇವೆ ಅದು ಬಿಸಿ ಹರಿವು ತಂಪಾಗುತ್ತಿದೆ ಮತ್ತು ಸಂಯೋಜಿತ ತಾಪನ ವಕ್ರಾಕೃತಿಗಳ ಎಂದರೆ ಶೀತ ಹರಿವುಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಮತ್ತು ಶೀತ ಹರಿವುಗಳು ಬಿಸಿಯಾಗುತ್ತಿವೆ ಈ 2 ವಕ್ರಾಕೃತಿಗಳ ನಡುವೆ ಕೆಲವು ರೀತಿಯ ಅತಿಕ್ರಮಣವಿದೆ ಎಂದು ನೋಡುತ್ತೇವೆ ಈ ಸಾಲನ್ನು ವಿಸ್ತರಿಸಿದರೆ ಮತ್ತು ಪರಿಗಣಿಸಿದರೆ ಈ 2 ಸಾಲುಗಳ ನಡುವೆ ವಕ್ರಾಕೃತಿಗಳು ಒಂದಕ್ಕೊಂದು ಅತಿಕ್ರಮಿಸುತ್ತವೆ ಈ ಭಾಗದಲ್ಲಿ ಶೀತ ಹರಿವುಗಳು ಮತ್ತು ಬಿಸಿ ಹರಿವುಗಳ ನಡುವೆ ಶಾಖ ವರ್ಗಾವಣೆ ಸಾಧ್ಯವಿದೆ ಇಂಧನ ಉಳಿತಾಯಕ್ಕಾಗಿ ಇದನ್ನು ಗುರಿಯಾಗಿಸುತ್ತೇವೆ ಆದರೆ ಈ 2 ಸೂಪರ್ ಹರಿವುಗಳ ನಡುವಿನ ಶಾಖ ವಿನಿಮಯದೊಂದಿಗೆ ಸಹ ಈಗ ಇದನ್ನು ಸೂಪರ್ ತಾಪನ ಅಥವಾ ಸಂಯೋಜಿತ ಶೀತ ಹರಿವು ಅಥವಾ ಸೂಪರ್ ಶೀತ ಹರಿವು ಎಂದು ಕರೆಯಬಹುದು ಮತ್ತು ಇದು ಸೂಪರ್ ತಾಪನ ಹರಿವು ಆಗಿದೆ ಆದ್ದರಿಂದ ಇವುಗಳನ್ನು ಸಂಯೋಜಿತ ಉಗಿ ಎಂದು ಪರಿಗಣಿಸಿದ್ದರೂ ಸಹ ಮತ್ತು ಅವುಗಳ ನಡುವಿನ ಶಾಖ ವಿನಿಮಯದಿಂದ ಈ ಆಂತರಿಕ ವ್ಯವಸ್ಥೆಯಲ್ಲಿ ಎಲ್ಲಾ ಬಿಸಿ ಹರಿವುಗಳನ್ನು ಕಡಿಮೆ ತಾಪಮಾನ ಗುರಿ ತರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬಹುಶಃ ನಾವು ಕೆಲವು ರೀತಿಯ ಶೀತ ಉಪಯುಕ್ತತೆಯನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಸಹಜವಾಗಿ ಎಷ್ಟು ಶೀತಲ ಉಪಯುಕ್ತತೆಯನ್ನು ಬಳಸಬೇಕಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಈ ರೀತಿಯ ಸಮಸ್ಯೆಯನ್ನು ಚಿತ್ರಾತ್ಮಕವಾಗಿ ಪರಿಹರಿಸಬಹುದು ಇದು ಹರಿವುಗಳ ಸಂಖ್ಯೆ ದೊಡ್ಡದಾದಾಗ ತೊಡಕಾಗುತ್ತದೆ ಆದರೆ ಚಿತ್ರಾತ್ಮಕ ಪ್ರಾತಿನಿಧ್ಯವು ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಈ 2 ಭಾಗಗಳ ನಡುವೆ ಹರಿವುಗಳ ನಡುವಿನ ಆಂತರಿಕ ಶಾಖ ವಿನಿಮಯವನ್ನು ತೋರಿಸುತ್ತದೆ ಮತ್ತು ಇದು ಶೀತ ಉಪಯುಕ್ತತೆಯನ್ನು ತೋರಿಸುತ್ತದೆ ಅದೇ ರೀತಿ ಇಲ್ಲಿ ಅದನ್ನು ನೋಡಬಹುದು ಶೀತದ ಹರಿವನ್ನು ಗುರಿ ತಾಪಮಾನಕ್ಕೆ ತರಲು ಹೊರಗಿನಿಂದ ಈ ಹೆಚ್ಚಿನ ಪ್ರಮಾಣದ ಶಾಖವನ್ನು ಪೂರೈಸಬೇಕಾಗಿದೆ ಪಿಂಚ್ ತಾಪಮಾನಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯ ಕಲ್ಪನೆಯಾಗಿದೆ ಈ 2 ವಕ್ರಾಕೃತಿಗಳಿಂದ ತೆಗೆದುಕೊಳ್ಳಬಹುದು ನಾವು ಈ 2 ವಕ್ರಾಕೃತಿಗಳನ್ನು ಒಟ್ಟಿಗೆ ತರಲು ಪ್ರಯತ್ನಿಸಿದರೆ ನಂತರ ಹೆಚ್ಚಿನ ಪ್ರಮಾಣದ ಆಂತರಿಕ ಶಾಖ ವಿನಿಮಯ ಸಾಧ್ಯ ಮತ್ತು ತುಂಬಾ ಕಡಿಮೆ ಶೀತ ಉಪಯುಕ್ತತೆ ಮತ್ತು ಬಿಸಿ ಉಪಯುಕ್ತತೆಯ ಅಗತ್ಯವಿದೆ ಎಂದು ಗಮನಿಸಬಹುದು ವಾಸ್ತವವಾಗಿ ಬಹುಶಃ ಕೆಲವು ಸನ್ನಿವೇಶದಲ್ಲಿ ಬಿಸಿಯಾದ ಉಪಯುಕ್ತತೆ ಅಥವಾ ಶೀತಲ ಉಪಯುಕ್ತತೆಯ ಕನಿಷ್ಠ ಪ್ರಮಾಣದ ಒಂದು ಉಪಯುಕ್ತತೆಯ ಅಗತ್ಯವಿರುತ್ತದೆ ಎಂದು ಪ್ರಯತ್ನದ ಮೂಲಕ ತಿಳಿಯಬಹುದು ಆದ್ದರಿಂದ ಈ 2 ವಕ್ರಾಕೃತಿಗಳ ನಡುವಿನ ತಾಪಮಾನವು ಕಡಿಮೆಯಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಇದು ಟಿಎಚ್ನಲ್ಲಿದೆ ಮತ್ತು ಸ್ಥಳೀಯವಾಗಿ ಇದು ಟಿಸಿಯಲ್ಲಿದೆ ಎಂದು ಹೇಳೋಣ ನಾವು ಅವುಗಳನ್ನು ಒಟ್ಟಿಗೆ ತರಲು ಪ್ರಯತ್ನಿಸಿದರೆ TH - TC ಕಡಿಮೆಯಾಗುತ್ತದೆ ಈಗ ಅದನ್ನು ಎಷ್ಟು ಕಡಿಮೆ ಮಾಡಬಹುದು ಎಂದರೆ ಆರಂಭದಲ್ಲಿ ನಿರ್ದಿಷ್ಟಪಡಿಸಿದ ಪಿಂಚ್ ತಾಪಮಾನಕ್ಕೆ ಅದನ್ನು ಕಡಿಮೆ ಮಾಡಬಹುದು ಅವುಗಳನ್ನು 20oC ಗಿಂತ ಕಡಿಮೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಸಂಯೋಜಿತ ತಂಪಾದ ವಕ್ರಾಕೃತಿಗಳ ಮತ್ತು ಸಂಯೋಜಿತ ತಾಪನ ವಕ್ರಾಕೃತಿಗಳ ಸಂಬಂಧಿಸಿದಂತೆ ಪಿಂಚ್ ತಾಪಮಾನದ ಮಹತ್ವವಾಗಿದೆ ಆದ್ದರಿಂದ ವಿಷಯಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಲಿನ್ಹಾಫ್ ಮತ್ತು ಹಿಂದ್ಮಾರ್ಷ್ ಅವರು ಪ್ರಸ್ತಾಪಿಸಿದ ರೀತಿಯಲ್ಲಿ ಈಗ ಸಮಸ್ಯೆಯ ಪರಿಹಾರಕ್ಕೆ ಹೋಗೋಣ ಇದು ಸಮಸ್ಯೆಯ ಪರಿಹಾರದ ಕೋಷ್ಟಕ ವಿಧಾನವಾಗಿದೆ ಕಂಪ್ಯೂಟರ್ ಸಹಾಯದಿಂದ ಮತ್ತೊಮ್ಮೆ ಅದನ್ನು ಪರಿಹರಿಸಲು ವಿಭಿನ್ನ ರೀತಿಯ ಅಲ್ಗಾರಿದಮ್ ಹೊಂದಬಹುದು ಆದರೆ ಇಲ್ಲಿ ನಾಲ್ಕು ಹರಿವುಗಳಿಗೆ ಲೆಕ್ಕಾವನ್ನು ಮಾಡುತ್ತೇವೆ ಮತ್ತು ನಾವು ಒಂದು ತರ್ಕವನ್ನು ಅನುಸರಿಸುತ್ತೇವೆ ಅದನ್ನು ಟೇಬಲ್ ಸಹಾಯದಿಂದ ಚೆನ್ನಾಗಿ ಅರ್ಥೈಸಿಕೊಳ್ಳಬಹುದು ಈಗ ಟೇಬಲ್ ಅನ್ನು ನೋಡುತ್ತೇವೆ ಈ ಸಮಸ್ಯೆಯಲ್ಲಿ ನಾಲ್ಕು ಹರಿವುಗಳನ್ನು ಪರಿಗಣಿಸುತ್ತೇವೆ ಈ ನಾಲ್ಕು ಹರಿವುಗಳನ್ನು ಸಂಯೋಜಿಸಿದ್ದರೆ ಶಾಖ ವಿನಿಮಯಕಾರಕ ನೆಟ್ವರ್ಕ್ನಲ್ಲಿ ಕಡಿಮೆ ತಾಪಮಾನದಂತಹ ತಾಪಮಾನವನ್ನು ಹೊಂದಿದ್ದೇವೆ ಇದು ಉದಾಹರಣೆಯಲ್ಲಿ ನಿರ್ದಿಷ್ಟಪಡಿಸಿದ ತಾಪಮಾನದ ನಡುವೆ ಇರುತ್ತದೆ ಇದು ಉದಾಹರಣೆಯಲ್ಲಿ ನಿರ್ದಿಷ್ಟಪಡಿಸಿದ ತಾಪಮಾನದಲ್ಲಿ ಒಂದಾಗಿದೆ ಇದು ತಣ್ಣಗಾಗಲು ನಿರ್ದಿಷ್ಟ ಬಿಸಿ ಹರಿವುಗಳನ್ನು ತಲುಪುವ ತಾಪಮಾನವಾಗಿದೆ ಅದೇ ರೀತಿ ಇತರ ಬಿಸಿ ಹರಿವನ್ನು ತಂಪಾಗಿಸಬೇಕಾದ ತಾಪಮಾನವಾಗಿದೆ ಆದ್ದರಿಂದ ಈ ಎಲ್ಲಾ ತಾಪಮಾನಗಳು ಸಮಸ್ಯೆಯಲ್ಲಿ ನೀಡಲಾಗಿವೆ ಆದ್ದರಿಂದ ಈ ತಾಪಮಾನದಿಂದ ನಾವು ಅವುಗಳನ್ನು ತಪ್ಪಿಸಬೇಕು ಏಕೆಂದರೆ ಅವುಗಳ ಸಮಸ್ಯೆಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ನಾವು 20 ಡಿಗ್ರಿ ಹೊಂದಿರುವ ಕಡಿಮೆ ತಾಪಮಾನದೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಕೋಣೆಯ ಉಷ್ಣತೆಯು 150 ಡಿಗ್ರಿ ಆಗಿದೆ 3 ಮತ್ತು 4 ಎಂಬ 2 ಶೀತ ಹರಿವುಗಳನ್ನು ಪರಿಗಣಿಸುವುದರೊಂದಿಗೆ ಪ್ರಾರಂಭಿಸುತ್ತೇನೆ ಇದರ ಶಾಖ ಸಾಮರ್ಥ್ಯದ ಪ್ರಮಾಣವನ್ನು ನೀಡಲಾಗಿವೆ ಆದ್ದರಿಂದ 1 ಮತ್ತು 2 ಎಂಬ 2 ಬಿಸಿ ಹರಿವುಗಳಿವೆ ಮತ್ತು ಅವುಗಳ ಶಾಖ ಸಾಮರ್ಥ್ಯದ ದರವನ್ನು ನೀಡಲಾಗಿವೆ ಮತ್ತು ಶೀತ ಪ್ರವಾಹಕ್ಕಾಗಿ ತಾಪಮಾನದಲ್ಲಿ ಒಂದು ಕಾಲಮ್ ಇದೆ ಅದನ್ನು ಸಮಸ್ಯೆಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಒಂದು ಶೀತ ಹರಿವು 20oC ಯಿಂದ ಪ್ರಾರಂಭವಾಗಿ 125oC ವರೆಗೆ ಹೋಗುತ್ತದೆ ಹಾಗೂ ಮತ್ತೊಂದು ಶೀತ ಹರಿವು 25oC ಯಿಂದ ಪ್ರಾರಂಭವಾಗಿ 100oC ವರೆಗೆ ಹೋಗುತ್ತದೆ ಅದೇ ರೀತಿ ಬಿಸಿ ಹರಿವು 150oC ರಿಂದ 60oC ಹಾಗೂ ಮತ್ತೊಂದು ಬಿಸಿ ಹರಿವು 90 ರಿಂದ 60oC ವರೆಗೆ ಇರುತ್ತದೆ ಆದ್ದರಿಂದ ಉಪ ನೆಟ್ವರ್ಕ್ ಅಥವಾ SN ಎಂದು ಕರೆಯಲ್ಪಡುವ ಸಣ್ಣ ನೆಟ್ವರ್ಕ್ ಳನ್ನು ಗುರುತಿಸಲು ನೆಟ್ವರ್ಕ್ ಅನ್ನು ಸಂಶ್ಲೇಷಿಸುತ್ತಿದ್ದೇವೆ ಈ ರೀತಿಯಲ್ಲಿ ಸಬ್ ನೆಟ್ವರ್ಕ್ 1 ಸಬ್ ನೆಟ್ವರ್ಕ್ 2 ಸಬ್ ನೆಟ್ವರ್ಕ್ 3 ಪಡೆಯುತ್ತೇವೆ ಇದರಿಂದ ಏನು ಪಡೆಯುತ್ತೇವೆ ಉಪ ನೆಟ್ವರ್ಕ್ 1 ರಲ್ಲಿ ನಾವು ಹೆಚ್ಚಿನ ತಾಪಮಾನದಿಂದ ಪ್ರಾರಂಭಿಸಿದರೆ ಮತ್ತು ಆ ವ್ಯಾಪ್ತಿಯಲ್ಲಿ ಒಂದು ಬಿಸಿ ಹರಿವನ್ನು 150 ರಿಂದ 145oC ಗೆ ತಂಪಾಗಿಸಬೇಕು ಏಕೆಂದರೆ 145oC ಗಿಂತ ಕಡಿಮೆ ಇತರ ಸಂವಾದವನ್ನು ಹೊಂದಿರುತ್ತೇವೆ ಇದು 140 ಡಿಗ್ರಿ 145oC ಆಗಿದ್ದರೆ ಶೀತದ ಬದಿಯ ತಾಪಮಾನ ಏನಾಗಿರುತ್ತದೆ ಶೀತದ ಬದಿಯ ಉಷ್ಣತೆಯು 125ಡಿಗ್ರಿ ಆಗಿದ್ದು ಅದು ಶೀತದ ಹರಿವಿನ ಅತ್ಯಧಿಕ ತಾಪಮಾನವಾಗಿದೆ ಮತ್ತು ಇದು 145ಡಿಗ್ರಿ ಆಗಿರಬೇಕು ಏಕೆಂದರೆ 20 ಡಿಗ್ರಿ ವ್ಯತ್ಯಾಸವನ್ನು ಕಾಯ್ದುಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಅದು 145 ಆಗಿದೆ 150 ಮತ್ತು 125 ತಾಪಮಾನವನ್ನು ಸಮಸ್ಯೆಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆದರೆ 145ಡಿಗ್ರಿ ನಾವು 20oC ವ್ಯತ್ಯಾಸವನ್ನು ಕಾಪಾಡಿಕೊಳ್ಳುತ್ತಿರುವುದರಿಂದ ಪಡೆಯುತ್ತಿದ್ದೇವೆ ಅದೇ ರೀತಿ ನಾವು ಮುಂದಿನ ಹಂತಕ್ಕೆ ಹೋದರೆ ಶೀತ ಪ್ರವಾಹಕ್ಕೆ ಇನ್ನೊಂದು ತಾಪಮಾನವು 100oC ಆಗಿರುತ್ತದೆ ಆದ್ದರಿಂದ 20oC ಸೇರಿಸಿದ ನಂತರ ಅನುಗುಣವಾದ ತಾಪಮಾನವು 120oC ಆಗಿರಬಹುದು ತದನಂತರ 90oC ಆಗಿರುವ ಬಿಸಿ ಹರಿವಿನ ಪೂರೈಕೆ ತಾಪಮಾನಕ್ಕೆ ತಲುಪುತ್ತೇವೆ ಇದು 90oC ಆಗಿದ್ದರೆ ನಂತರ ಶೀತ ಭಾಗದಲ್ಲಿ ತಾಪಮಾನವು 90 ಕ್ಕಿಂತ 20 ಡಿಗ್ರಿ ಕಡಿಮೆ ಇರುತ್ತದೆ ಇದರಿಂದ 70 ಡಿಗ್ರಿ ಆಗಿರುತ್ತದೆ ಅದೇ ರೀತಿ ಇತರ ಎಲ್ಲಾ ತಾಪಮಾನವು ಸಿಗುತ್ತವೆ ಆದ್ದರಿಂದ ಕೆಲವು ರೀತಿಯ ಉಪ ನೆಟ್ವರ್ಕ್ ಅನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಈ ಮೊದಲ ಉಪ ನೆಟ್ವರ್ಕ್ ನಲ್ಲಿ ಕೇವಲ ಒಂದು ಹರಿವು ಮಾತ್ರ ಅದರ ತಾಪಮಾನವನ್ನು 150 ರಿಂದ 145 ಕ್ಕೆ ಬದಲಾಯಿಸುತ್ತಿದೆ ಎರಡನೇ ನೆಟ್ವರ್ಕ್ನಲ್ಲಿ ನಾವು 2 ಹರಿವುಗಳನ್ನು ಹೊಂದಿದ್ದೇವೆ ಮೊದಲನೆಯ ತಾಪಮಾನವನ್ನು 145 ರಿಂದ 120 ಕ್ಕೆ ಹಾಗೂ ಇನ್ನೊಂದರ ತಾಪಮಾನವನ್ನು 100 ರಿಂದ 125 ಕ್ಕೆ ಬದಲಾಯಿಸುತ್ತಿದೆ ಅದೇ ರೀತಿ ಇತರ ಉಪ ನೆಟ್ವರ್ಕ್ ಗಳನ್ನು ಗುರುತಿಸಬಹುದು ಕೆಲವು ರೀತಿಯ ಲೆಕ್ಕಾವನ್ನು ಬಳಸಿಕೊಂಡು ನಾವು ಪರಿಹಾರವನ್ನು ಪಡೆಯುತ್ತೇವೆ ನಾವು ಉನ್ನತ ನೆಟ್ವರ್ಕ್ ನೊಂದಿಗೆ ಪ್ರಾರಂಭಿಸುತ್ತೇವೆ ಅಂದರೆ ಹೆಚ್ಚಿನ ತಾಪಮಾನವನ್ನು ಹೊಂದಿರುವ ನೆಟ್ವರ್ಕ್ ನಿಸ್ಸಂಶಯವಾಗಿ ಕೇವಲ ಒಂದು ಬಿಸಿ ಹರಿವು ಇರುವ ನೆಟ್ವರ್ಕ್ ಮತ್ತು ಅದರ ತಾಪಮಾನವನ್ನು 150 ರಿಂದ 145oC ಗೆ ಬದಲಾಯಿಸುತ್ತಿದೆ ಆದ್ದರಿಂದ ತಾಪಮಾನದ ವ್ಯತ್ಯಾಸವೇನು ತಾಪಮಾನ ವ್ಯತ್ಯಾಸ 5 ಡಿಗ್ರಿ ಹಾಗೂ ಶಾಖ ಸಾಮರ್ಥ್ಯದ ಪ್ರಮಾಣ 2 ಆಗಿರುತ್ತದೆ ಈ ಶಾಖ ಉಪ ನೆಟ್ವರ್ಕ್ ಹೊಂದಿರುವ ಕೊರತೆಯು 0 ಔಟ್ಪುಟ್ ಇನ್ಪುಟ್ ಔಟ್ಪುಟ್ ಸಮಾನವಾಗಿರುತ್ತದೆ ಇಲ್ಲಿ ಯಾವುದೇ ಇನ್ಪುಟ್ ಇಲ್ಲ ಕೊರತೆ ಎಂದರೆ ಇನ್ಪುಟ್ ಔಟ್ಪುಟ್ ಆದ್ದರಿಂದ 1 10 ಯುನಿಟ್ ಕೊರತೆಯನ್ನು ಹೊಂದಿರುತ್ತದೆ ಈ ನಿರ್ದಿಷ್ಟ ಉಪ ನೆಟ್ವರ್ಕ್ನ ಔಟ್ಪುಟ್ ಎಷ್ಟು ಅಂದರೆ ಮೊದಲನೆಯ ಉಪ ನೆಟ್ವರ್ಕ್ ಎರಡನೆಯ ಉಪ ನೆಟ್ವರ್ಕ್ ಗೆ ಇನ್ಪುಟ್ಆಗಿರುತ್ತದೆ ಇದು ಕೆಲವು ನೆಟ್ವರ್ಕ್ 2 ರ ಇನ್ಪುಟ್ 10 ಆಗಿರುತ್ತದೆ ಮತ್ತು ನಂತರ 2 ಹರಿವುಗಳಿಗೆ ಎಂದು ಪರಿಗಣಿಸುತ್ತೇವೆ ಒಂದು ಶಾಖ ಸಾಮರ್ಥ್ಯದ ಪ್ರಮಾಣ 2 ಮತ್ತು ಇನ್ನೊಂದು 2 5 ಹೊಂದಿದೆ ತಾಪಮಾನ ವ್ಯತ್ಯಾಸ ಏನು ಎಂದು ತಿಳಿದಿದೆ ಆದ್ದರಿಂದ ಲೆಕ್ಕಾವನ್ನು ಇಲ್ಲಿ ನೀಡಲಾಗಿರುವಂತೆ ಮಾಡುವುದರಿಂದ ಔಟ್ಪುಟ್ 2 5 ಕ್ಕೆ ಸಮಾನವಾಗಿರುತ್ತದೆ ಕೊರತೆಯು ಇನ್ಪುಟ್ - ಔಟ್ಪುಟ್ 10 2 5 12 5 ಆಗಿರುತ್ತದೆ ಅದು ಕೊರತೆಯಾಗಿದೆ ಅದೇ ರೀತಿ ಇಲ್ಲಿ ಕೊರತೆಯನ್ನು ಲೆಕ್ಕ ಹಾಕಿದ್ದೇವೆ ಈಗ ಈ 2 5 ಅನ್ನು ಮುಂದಿನ ಉಪ ನೆಟ್ವರ್ಕ್ನ ಇನ್ಪುಟ್ ಆಗಿ ಹೊಂದಿದ್ದೇವೆ ಮತ್ತು ಕಲನಶಾಸ್ತ್ರದ ಲೆಕ್ಕಾವನ್ನು ಬಳಸಿಕೊಂಡು ಕೊರತೆಯನ್ನು ಪಡೆಯುತ್ತೇವೆ ಆದ್ದರಿಂದ ಇದೇ ರೀತಿಯಲ್ಲಿ 3 ಕಾಲಮ್ ಗಳಾದ ಕೊರತೆ ಕಾಲಮ್ ಇನ್ಪುಟ್ ಕಾಲಮ್ ಮತ್ತು ಔಟ್ಪುಟ್ ಕಾಲಮ್ ಅನ್ನು ಪೂರ್ಣಗೊಳಿಸುತ್ತೇವೆ ಈ ಎಲ್ಲ ಸಂಗತಿಗಳೊಂದಿಗೆ ಒಟ್ಟು 67 5 ಕೊರತೆಯನ್ನು ಪಡೆದುಕೊಂಡಿದ್ದೇವೆ ಆ ಔಟ್ಪುಟ್ ಮಾತ್ರವಲ್ಲ ನಾವು 107 5 ಪಡೆಯುತ್ತಿರುವ ಅತಿದೊಡ್ಡ ಋಣಾತ್ಮಕ ಸಂಖ್ಯೆಯಾಗಿದೆ ಈಗ ಒಂದು ಶಕ್ತಿಯನ್ನು ಪರಿಗಣಿಸುತ್ತಿದ್ದೇವೆ ಶಾಖವು ಹೆಚ್ಚಿನ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ವರ್ಗಾವಣೆಯಾಗುತ್ತಿದೆ ಅದು ಮಾತ್ರವಲ್ಲ ಹೆಚ್ಚಿನ ಉಪ ನೆಟ್ವರ್ಕ್ ನಿಂದ ಕಡಿಮೆ ಉಪ ನೆಟ್ವರ್ಕ್ ಗೆ ವರ್ಗಾವಣೆಯಾಗುತ್ತಿದೆ ಉಪ ನೆಟ್ವರ್ಕ್ ವನ್ನು ನಿರ್ಮಿಸುವಾಗ ನಾವು ಥರ್ಮೋಡೈನಮಿಕ್ಸ್ ನ ಮೊದಲ ನಿಯಮವನ್ನು ನಿರ್ವಹಿಸಿದ್ದೇವೆ ಅಥವಾ ಉಲ್ಲಂಘಿಸಿಲ್ಲ ಆದರೆ ಮೇಲಿನ ಉಪ ನೆಟ್ವರ್ಕ್ ನಿಂದ ಕೆಳಗಿನ ಉಪ ನೆಟ್ವರ್ಕ್networkಗೆ ಶಾಖ ವರ್ಗಾವಣೆಯನ್ನು ಪರಿಗಣಿಸುತ್ತಿರುವಾಗ ಥರ್ಮೋಡೈನಾಮಿಕ್ಸ್ ನ ಎರಡನೇ ನಿಯಮವನ್ನು ಉಲ್ಲಂಘಿಸಬಾರದು ಋಣಾತ್ಮಕ ಔಟ್ಪುಟ್ ಅನ್ನು ಅನುಮತಿಸದಿದ್ದರೆ ನಂತರ ಇನ್ಪುಟ್ ಅನ್ನು ಬದಲಾಯಿಸಬೇಕಾಗಿದೆ ಕೆಲವು ರೀತಿಯ ಹೆಚ್ಚುವರಿ ಇನ್ಪುಟ್ ಅನ್ನು ಹಾಕುವ ಮೂಲಕ ಇನ್ಪುಟ್ ಅನ್ನು ಹೇಗೆ ಬದಲಾಯಿಸಬೇಕು ಈ ಋಣಾತ್ಮಕ ಔಟ್ಪುಟ್ ಅನ್ನು ಶೂನ್ಯವಾಗಿ ಮಾಡಬೇಕಾಗಿದೆ ಆದ್ದರಿಂದ ಮುಂದಿನ ಹಂತದಲ್ಲಿ ಮಾಡುತ್ತೇವೆ ಆದ್ದರಿಂದ ಇಲ್ಲಿ 0 ಇನ್ಪುಟ್ ಹೊಂದಿದ್ದೇವೆ ಮತ್ತು ಆರಂಭದಲ್ಲಿ 107 5 ಅನ್ನು ಇನ್ಪುಟ್ ಆಗಿ ಇಡುತ್ತೇವೆ ಮತ್ತು ಅದರೊಂದಿಗೆ ಲೆಕ್ಕಾವನ್ನು ಮಾಡುತ್ತೇವೆ ಮೇಲಿನ ನೆಟ್ವರ್ಕ್ನಿಂದ ಇನ್ಪುಟ್ ಅನ್ನು 0 ಎಂದು ಕಂಡುಕೊಳ್ಳುತ್ತೇವೆ ಈ ಔಟ್ಪುಟ್ ಥರ್ಮೋಡೈನಾಮಿಕ್ಸ್ ನ ಎರಡನೇ ನಿಯಮವನ್ನು ಉಲ್ಲಂಘಿಸುತ್ತಿಲ್ಲ ಆದ್ದರಿಂದ ಇದು ಮತ್ತೊಂದು ನೆಟ್ವರ್ಕ್ ಗೆ ಇನ್ಪುಟ್ ಆಗಿರಬೇಕು ಆದ್ದರಿಂದ ಇವುಗಳು ಒಂದು ರೀತಿಯ ಸಂಪರ್ಕ ಕಡಿತಗೊಳಿಸುತ್ತವೆ ಅಥವಾ ನೆಟ್ವರ್ಕ್ ಗಳ ನಡುವೆ ಯಾವುದೇ ಉಷ್ಣ ಸಂಪರ್ಕವಿಲ್ಲ ಎಂದು ಯೋಚಿಸಬಹುದು ಆದ್ದರಿಂದ ಈ ಬಿಂದುವನ್ನು ವಾಸ್ತವವಾಗಿ ಪಿಂಚ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಪಿಂಚ್ ತಾಪಮಾನವನ್ನು ಹೊಂದಿರುತ್ತೇವೆ ಮತ್ತೊಂದು ಕುತೂಹಲಕಾರಿ ವಿಷಯ ನಾವು 107 5 ಏಕಮಾನವನ್ನು ಕೆಲವು ರೀತಿಯ ಇನ್ಪುಟ್ನೊಂದಿಗೆ ಪ್ರಾರಂಭಿಸಿದ್ದೇವೆ ಎಲ್ಲಾ ಔಟ್ಪುಟ್ ಅನ್ನು ಸಕಾರಾತ್ಮಕವಾಗಿಸಲು ಇದನ್ನು ನೀಡಿದ್ದೇವೆ ಆದ್ದರಿಂದ ಇದು ವಾಸ್ತವವಾಗಿ ಬಳಸಬೇಕಾದ ಬಿಸಿ ಉಪಯುಕ್ತತೆಯ ಕನಿಷ್ಠ ಮೊತ್ತ 107 5 ಏಕಮಾನವಾಗಿದೆ ಅಂತೆಯೇ ಈ 40 ಹೊರಹೋಗುವ ಅತ್ಯಂತ ಕಡಿಮೆ ಉಪ ನೆಟ್ವರ್ಕ್ನಿಂದ ನೋಡಬಹುದು ಆದ್ದರಿಂದ 40 ಹೊರಗೆ ಹೋಗುತ್ತಿದೆ ಅದು ಕನಿಷ್ಠ ಪ್ರಮಾಣದ ಶೀತ ಉಪಯುಕ್ತತೆಯನ್ನು ನೀಡುತ್ತದೆ ಆದ್ದರಿಂದ ನನ್ನ ಪ್ರಕಾರ ಈ ಕೋಷ್ಟಕವು ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ ಮತ್ತು ಇದು ಪರಿಹಾರದ ಬೆನ್ನೆಲುಬಾಗಿರುತ್ತದೆ ಇಲ್ಲಿಂದ ಕನಿಷ್ಠ ಬಿಸಿ ಉಪಯುಕ್ತತೆ ಮತ್ತು ಕನಿಷ್ಠ ಪ್ರಮಾಣದ ಶೀತಲ ಉಪಯುಕ್ತತೆಯನ್ನು ಪಡೆಯುತ್ತೇವೆ ಪಿಂಚ್ ಪಾಯಿಂಟ್ ತಾಪಮಾನವು 70 ಮತ್ತು 90 ಆಗಿದೆ ಇದು ನಿಖರವಾಗಿ 20oC ಯ ವ್ಯತ್ಯಾಸವಾಗಿದೆ ನಮಗೆ ಎಸ್ಎನ್1 ಎಸ್ಎನ್2 ಎಸ್ಎನ್3 ಅನ್ನು ಪಡೆದುಕೊಂಡಿದ್ದೇವೆ ಧನಾತ್ಮಕ ಪ್ರಮಾಣದ ಶಾಖವಿದೆ ಅದು ಮೇಲಿನ ನೆಟ್ವರ್ಕ್ನಿಂದ ಕೆಳಗಿನ ನೆಟ್ವರ್ಕ್ ಗೆ ಶಾಖವನ್ನು ಬಿಡುಗಡೆ ಮಾಡುತ್ತದೆ ಆದರೆ ಎಸ್ಎನ್ 3 ರಿಂದ ಎಸ್ಎನ್ 4 ಯಾವುದೇ ಶಾಖ ವರ್ಗಾವಣೆಯಿಲ್ಲ ಇದು ಮೂಲತಃ ಪಿಂಚ್ ಪಾಯಿಂಟ್ ಅನ್ನು ಸೂಚಿಸುತ್ತದೆ ಇದು ಬಿಸಿ ಉಪಯುಕ್ತತೆ ಮತ್ತು 40KW ಆಗಿದೆ ಇದು ಶೀತಲ ಉಪಯುಕ್ತತೆಯಾಗಿದೆ ಆದ್ದರಿಂದ ಸಮಸ್ಯೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಭಾಗವು ಬಿಸಿಯಾಗಿರುತ್ತದೆ ಮತ್ತು ಸಮಸ್ಯೆ ಮೇಲ್ಭಾಗದಲ್ಲಿದೆ ಮತ್ತು ಎರಡನೇ ಭಾಗವು ಶೀತ ಮತ್ತು ಪಿಚ್ ತಾಪಮಾನದ ನಡುವೆ ಸಮಸ್ಯೆ ಇರುತ್ತದೆ ಆದ್ದರಿಂದ ಉಪ ನೆಟ್ವರ್ಕ್ ಹರಿವಿನ ರೇಖಾಚಿತ್ರ ನೋಡಬಹುದಾದ ಮತ್ತು ನಂತರ ಉಪ ನೆಟ್ವರ್ಕ್ ಅನ್ನು ಬಿಸಿ ಮತ್ತು ಶೀತ ಪ್ರದೇಶವಾಗಿ ಸಂಯೋಜಿಸಲಾಗಿದೆ ಆದ್ದರಿಂದ ಈ ನೆಟ್ವರ್ಕ್ ಗಳಿಂದ ಬಿಸಿ ತುದಿಯು ಮತ್ತು ತಂಪಾದ ತುದಿಯು ಸಿಗುತ್ತಿದೆ ಇದರೊಂದಿಗೆ ಕೆಲವು ನಿಯಮಗಳನ್ನು ಹೇಳಲು ಪ್ರಯತ್ನಿಸುತ್ತೇವೆ ಪಿಂಚ್ ಪಾಯಿಂಟ್ ಶಾಖ ವಿನಿಮಯಕಾರಕ ನೆಟ್ವರ್ಕ್ ಅನ್ನು ಪ್ರತ್ಯೇಕವಾಗಿ ಪರಿಹರಿಸಲು 2 ಸ್ವತಂತ್ರ ಸಮಸ್ಯೆಗಳಾಗಿ ವಿಂಗಡಿಸುತ್ತದೆ ಈಗ ಈ 2 ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಪರಿಹರಿಸಬಹುದು ಆದ್ದರಿಂದ ನಾವು ಪಿಂಚ್ ಪಾಯಿಂಟ್ ಅನ್ನು ಗುರುತಿಸಿದ್ದೇವೆ ಅಗತ್ಯವಿರುವ ಕನಿಷ್ಟ ಪ್ರಮಾಣದ ಬಿಸಿ ಉಪಯುಕ್ತತೆ ಮತ್ತು ಕನಿಷ್ಠ ಪ್ರಮಾಣದ ಶೀತಲ ಉಪಯುಕ್ತತೆ ಎಷ್ಟು ಎಂದು ನಾವು ಪಡೆದುಕೊಂಡಿದ್ದೇವೆ ಹರಿವು ಹೊಂದಾಣಿಕೆ ಬಗ್ಗೆ ಇನ್ನೂ ತಿಳಿದಿಲ್ಲ ಯಾವ ಹರಿವು ಇತರ ಹರಿವುನೊಂದಿಗೆ 2 ಹೊಂದಾಣಿಕೆಯನ್ನು ಹೊಂದಿದೆ ಎಂಬುದರ ಕುರಿತು ಕಾರ್ಯಗತಗೊಳಿಸಿಲ್ಲ ಈಗ ಬಿಸಿ ತುದಿಯ ನೆಟ್ವರ್ಕ್ ಮತ್ತು ಶೀತ ತುದಿಯ ನೆಟ್ವರ್ಕ್ 2 ಪ್ರತ್ಯೇಕವಾಗಿರುವುದನ್ನು ಪರಿಗಣಿಸಿ ಇದನ್ನು ಕಾರ್ಯಗತಗೊಳಿಸಬಹುದು ಆದ್ದರಿಂದ ಇದು ಮೊದಲನೆಯದು ಎರಡನೆಯ ವಿಷಯವೆಂದರೆ ಪಿಂಚ್ ಪಾಯಿಂಟ್ ನಾದ್ಯಂತ ಯಾವುದೇ ಶಾಖದ ಹರಿವನ್ನು ಅನುಮತಿಸಲಾಗುವುದಿಲ್ಲ ಪಿಂಚ್ ಪಾಯಿಂಟ್ ಎಂದರೆ ಮೇಲ್ಭಾಗದಲ್ಲಿ ಉಪ ನೆಟ್ವರ್ಕ್ ಇವೆ ಆದರೆ ಮೇಲಿನ ಉಪ ನೆಟ್ವರ್ಕ್ ನಿಂದ ಕೆಳಗಿನ ಉಪ ನೆಟ್ವರ್ಕ್ಗೆ ಪಿಂಚ್ ಪಾಯಿಂಟ್ ನಾದ್ಯಂತ ಶಾಖ ವರ್ಗಾವಣೆಯಿಲ್ಲ ಬಿಸಿ ತುದಿಯಲ್ಲಿ ಯಾವುದೇ ಶೀತಲ ಉಪಯುಕ್ತತೆಯನ್ನು ಬಳಸುವುದು ಇದು ಬಹಳ ಮುಖ್ಯ ಮತ್ತು ಶೀತಲ ತುದಿಯಲ್ಲಿ ಯಾವುದೇ ಬಿಸಿ ಉಪಯುಕ್ತತೆಯನ್ನು ಬಳಸಬೇಕಾಗಿಲ್ಲ ಇದು 2 ರಿಂದ 4 ರ ಉಲ್ಲಂಘನೆಯಾಗಿದೆ ಅಂದರೆ 2 3 4 ಅವುಗಳನ್ನು ಉಲ್ಲಂಘಿಸಿದರೆ ಅದು ಎರಡು ದಂಡವನ್ನು ನೀಡುತ್ತದೆ ಇದು ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು ಬಿಸಿ ತುದಿಯಲ್ಲಿ ಶೀತ ಉಪಯುಕ್ತತೆ ಬಳಸಿದರೆ ನಂತರ ಶೀತ ಉಪಯುಕ್ತತೆ ಬಳಸಬೇಕು ಮತ್ತು ಶೀತಲ ಉಪಯುಕ್ತತೆಯನ್ನು ಬಿಸಿ ತುದಿಯಲ್ಲಿ ಬಳಸಲು ಹೆಚ್ಚುವರಿ ಬಿಸಿ ಉಪಯುಕ್ತತೆಯನ್ನು ಸರಿದೂಗಿಸಲು ಬಳಸಬೇಕಾಗುತ್ತದೆ ಆದ್ದರಿಂದ ಇದು ಎರಡು ದಂಡ ಆಗುತ್ತದೆ ಏಕೆಂದರೆ ಒಮ್ಮೆ ಶೀತ ಉಪಯುಕ್ತತೆ ಬಳಸುತ್ತಿದ್ದರೆ ಮತ್ತು ಮತ್ತೆ ಅದೇ ಪ್ರಮಾಣದ ಹೆಚ್ಚುವರಿ ಬಿಸಿ ಉಪಯುಕ್ತತೆಯನ್ನು ಬಳಸುತ್ತಿರುವಿರಿ ಇದು ಪ್ರತಿ ತುದಿಯ ಡಬಲ್ ದಂಡದ ವಿನ್ಯಾಸವನ್ನು ಪಿಂಚ್ ಹಂತದಲ್ಲಿ ಪ್ರಾರಂಭಿಸಬೇಕು ಆದ್ದರಿಂದ ಪಿಂಚ್ ಪಾಯಿಂಟ್ ಅತ್ಯಂತ ನಿರ್ಣಾಯಕ ಹಂತವಾಗಿದೆ ಪ್ರತಿ ತುದಿಯ ವಿನ್ಯಾಸವು ಪಿಂಚ್ ಪಾಯಿಂಟ್ನಲ್ಲಿ ಪ್ರಾರಂಭವಾಗಬೇಕು ನಂತರ ಪಿಂಚ್ ತುದಿಯ ಹೊಂದಾಣಿಕೆಗೆ ಎನ್ಎಚ್ ನಿಯಮಗಳಿವೆ ಇದರಲ್ಲಿ ಬಿಸಿ ಹರಿವು ಮತ್ತು ಶೀತ ಹರಿವಿನ ಸಂಖ್ಯೆಗೆ ಸಮನಾಗಿರಬೇಕು ಮತ್ತು ಶೀತ ಹರಿವಿಗೆ ಶೀತ ಹರಿವಿನ ಸಂಖ್ಯೆ ಬಿಸಿ ಹರಿವಿನ ಸಂಖ್ಯೆಗಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಬಿಸಿ ಕೊನೆಯಲ್ಲಿ ಕೆಲವು ಪ್ರಮಾಣದ ಬಿಸಿ ಉಪಯುಕ್ತತೆಗಳಿವೆ ಮತ್ತು ಬಿಸಿ ಹರಿವು ತಣ್ಣನೆಯ ಹಬೆಯೊಂದಿಗೆ ಮಾತ್ರ ವಿನಿಮಯ ಮಾಡಿಕೊಳ್ಳಬಹುದು ಆದ್ದರಿಂದ ಅದಕ್ಕಾಗಿಯೇ ಇದನ್ನು ಮಾಡಬೇಕಾಗಿದೆ ಮತ್ತು ಅದೇ ರೀತಿ ಇದು ಶೀತ ಹರಿವಿಗೆ ಮಾಡಬೇಕಾಗಿದೆ ಪ್ರತ್ಯೇಕ ಹೊಂದಾಣಿಕೆ ಬಿಸಿ ಕೊನೆಯಲ್ಲಿ ಬಿಸಿ ಹರಿವಿನ ಸಾಮರ್ಥ್ಯವು ಸಿಎಚ್ ಆಗಿದೆ ಬಿಸಿ ತುದಿಯ ಶಾಖ ಸಾಮರ್ಥ್ಯದ ಪ್ರಮಾಣವು ನಿರ್ದಿಷ್ಟ ಹೊಂದಾಣಿಕೆಗೆ ಶೀತ ಹರಿವು ಶಾಖ ಸಾಮರ್ಥ್ಯದ ಪ್ರಮಾಣಕ್ಕಿಂತ ಕಡಿಮೆಯಿರಬೇಕು ಅದೇ ರೀತಿ ಎಲ್ಲಾ ಹೊಂದಾಣಿಕೆಗಳಿಗೆ ಈ ರೀತಿಯ ಸೂತ್ರವನ್ನು ಹೊಂದಿದ್ದೇವೆ ಎಂದರೆ ಎಲ್ಲಾ ಹೊಂದಾಣಿಕೆಗೆ ಈ ರೀತಿಯ ಮಾನದಂಡಗಳನ್ನು ಪೂರೈಸಬೇಕಾಗಿದೆ ಇದನ್ನು ಮುಂದಕ್ಕೆ ವಿವರಿಸಲಾಗುವುದು ಇಲ್ಲಿಗೆ ನಮ್ಮ ಚರ್ಚೆಯನ್ನು ವಿಷಯವನ್ನು ಮುಗಿಸುತ್ತೇನೆ ಉಳಿದಿರುವ ಚಿಕ್ಕ ವಿಷಯವನ್ನು ಮುಂದಿನ ತರಗತಿಗಳಲ್ಲಿ ಚರ್ಚಿಸೋಣ ಧನ್ಯವಾದಗಳು